ಈ ಟ್ಯುಟೋರಿಯಲ್ ನಲ್ಲಿ ವಿವಿಧ OSN ಗಳಿಂದ ಸಂಗ್ರಹಿಸಿದ ಡೇಟಾವನ್ನು ಸಂಗ್ರಹಿಸಲು ಡೇಟಾ ಬೇಸ್ಗಳನ್ನು ಹೇಗೆ ಬಳಸುವುದು ಎಂದು ನಾವು ಕಲಿಯುತ್ತೇವೆ ನಾವು MySQL ನೊಂದಿಗೆ ಪ್ರಾರಂಭಿಸುತ್ತೇವೆ MySQL ಒಂದು ಡೇಟಾಬೇಸ್ ನಿರ್ವಹಣಾ ವ್ಯವಸ್ಥೆಯಾಗಿದ್ದು ಅದು ಸಂಬಂಧಿತ ಡೇಟಾ ಬೇಸ್ ಮತ್ತು SQL ಅನ್ನು ಬಳಸುತ್ತದೆ ಮೊದಲ ಹಂತವಾಗಿ ನಾವು MySQL ಅನ್ನು ಸ್ಥಾಪಿಸುತ್ತೇವೆ ಅದನ್ನು ಮಾಡಲು ನಿಮ್ಮ ಟರ್ಮಿನಲ್ಗೆ ಹೋಗಿ ಮತ್ತು sudo apt get install MySQL hyphen server ಅನ್ನು ಟೈಪ್ ಮಾಡಿ ಎಂಟರ್ ಒತ್ತಿ ಮತ್ತು ನಿಮ್ಮ ಸುಡೋ ಪಾಸ್ವರ್ಡ್ ಅನ್ನು ನಮೂದಿಸಿ ಈಗ ಪಾಸ್ವರ್ಡ್ಗಾಗಿ ನಿಮ್ಮನ್ನು ಕೇಳಲಾಗುತ್ತದೆ ನೀವು ಅದರ ಟಿಪ್ಪಣಿಯನ್ನು ತೆಗೆದುಕೊಳ್ಳುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಏಕೆಂದರೆ ನಿಮಗೆ ನಂತರ ಅದು ಬೇಕಾಗುತ್ತದೆ ಮುಂದಿನ ಹಂತದಲ್ಲಿ MySQL ಅನ್ನು ಹೇಗೆ ಕಾನ್ಫಿಗರ್ ಮಾಡುವುದು ಎಂದು ನಾವು ನೋಡುತ್ತೇವೆ ಅದನ್ನು ಮಾಡಲು sudo mysql ಸುರಕ್ಷಿತ ಅನುಸ್ಥಾಪನೆಯನ್ನು ಟೈಪ್ ಮಾಡಿ ರೂಟ್ಗಾಗಿ ಪ್ರಸ್ತುತ ಪಾಸ್ವರ್ಡ್ ಅನ್ನು ನಮೂದಿಸಿ ಈಗ ರೂಟ್ ಪಾಸ್ವರ್ಡ್ ಅನ್ನು ಬದಲಾಯಿಸಬೇಡಿ ಏಕೆಂದರೆ ನೀವು ಅದನ್ನು ಈಗಾಗಲೇ ಹೊಂದಿಸಿದ್ದೀರಿ ಆದ್ದರಿಂದ n ಅನ್ನು ಒತ್ತಿರಿ n ಅನ್ನು ಒತ್ತುವ ಮೂಲಕ ನೀವು ಅನಾಮಧೇಯ ಖಾತೆಗಳನ್ನು ತೆಗೆದುಹಾಕಬಹುದು ಮತ್ತು ರೂಟ್ ಲಾಗಿನ್ ಅನ್ನು ರಿಮೋಟ್ ಆಗಿ ಅನುಮತಿಸದಿರಲು n ಅನ್ನು ಒತ್ತಿರಿ ನೀವು ಬಯಸಿದರೆ ನೀವು ಪರೀಕ್ಷಾ ಡೇಟಾ ಬೇಸ್ ಅನ್ನು ತೆಗೆದುಹಾಕಬಹುದು ಅಥವಾ ಅದನ್ನು ಹಾಗೆಯೇ ಬಿಡಬಹುದು ನಾವು ಅದನ್ನು ಅಳಿಸಲು ಆಯ್ಕೆ ಮಾಡುತ್ತೇವೆ ನಾವು ಈಗ ಸವಲತ್ತು ಕೋಷ್ಟಕಗಳನ್ನು ಮರುಲೋಡ್ ಮಾಡೋಣ ಮತ್ತು ಹೌದು ಒತ್ತಿರಿ ಇದು MySQL ನ ಅನುಸ್ಥಾಪನೆಯನ್ನು ಪೂರ್ಣಗೊಳಿಸುತ್ತದೆ ಈಗ MySQL ಅನ್ನು ಸ್ಥಾಪಿಸಲಾಗಿದೆಯೇ ಎಂದು ಪರಿಶೀಲಿಸಲು MySQL ಮೈನಸ್ ಮೈನಸ್ ಆವೃತ್ತಿಯನ್ನು ಟೈಪ್ ಮಾಡುವ ಮೂಲಕ ನಾವು MySQL ಆವೃತ್ತಿಯನ್ನು ಪರಿಶೀಲಿಸೋಣ MySQL ಆವೃತ್ತಿ 5 5 ಅನ್ನು ಸ್ಥಾಪಿಸಲಾಗಿದೆ ಎಂದು ಅದು ಹೇಳುತ್ತದೆ MySQL ಗೆ ಲಾಗ್ ಇನ್ ಮಾಡಲು ಪ್ರಯತ್ನಿಸುವ ಮೂಲಕ MySQL ಅನ್ನು ಸ್ಥಾಪಿಸಲಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನೀವು ಪರೀಕ್ಷಿಸಬಹುದು ಅದನ್ನು ಮಾಡಲು MySQL ಮೈನಸ್ ಯು ರೂಟ್ ಮೈನಸ್ ಪಿ ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿರಿ ನಿಮ್ಮ MySQL ನಿರ್ವಾಹಕ ಖಾತೆಗಾಗಿ ನೀವು ರಚಿಸಿದ ಪಾಸ್ವರ್ಡ್ ಅನ್ನು ನಮೂದಿಸಿ ಮತ್ತು ನೀವು ಲಾಗಿನ್ ಮಾಡಲು ಸಾಧ್ಯವಾಗುತ್ತದೆ ಈಗ MySQL ಗೆ ಪೈಥಾನ್ ಅನ್ನು ಸಂಪರ್ಕಿಸಲು ನಮಗೆ MySQL dd ಮಾಡ್ಯೂಲ್ ಅಗತ್ಯವಿದೆ ಅದನ್ನು ಮಾಡಲು ಈ ಕೆಳಗಿನ ಆಜ್ಞೆಯನ್ನು ಟೈಪ್ ಮಾಡಿ ನಾವು ಟೈಪ್ ಮಾಡುತ್ತಿಲ್ಲ ಎಂಬುದನ್ನು ಗಮನಿಸಿ apt get install ಆದರೆ ನಾವು apt get build dep ಆಜ್ಞೆಯನ್ನು ಬಳಸುತ್ತಿದ್ದೇವೆ ಅದು ಕೆಳಗಿನ ಪ್ಯಾಕೇಜ್ಗಾಗಿ ಅವಲಂಬನೆಗಳನ್ನು ನಿರ್ಮಿಸಲು ಬಳಸಲಾಗುತ್ತದೆ ಮುಂದುವರಿಸಿ ಮುಂದೆ ನಾವು sudo pip install MySQL ಹೈಫನ್ ಪೈಥಾನ್ ಅನ್ನು ಟೈಪ್ ಮಾಡುವ ಮೂಲಕ ಪೈಥಾನ್ MySQL ಲೈಬ್ರರಿಯನ್ನು ಸ್ಥಾಪಿಸುತ್ತೇವೆ ಮತ್ತು ನಾವು ಪೈಥಾನ್ನೊಂದಿಗೆ ಏಕೀಕರಣದೊಂದಿಗೆ MySQL ಸ್ಥಾಪನೆಯನ್ನು ಪೂರ್ಣಗೊಳಿಸಿದ್ದೇವೆ ಈಗ ಪೈಥಾನ್ ಮಾಡ್ಯೂಲ್ ಮತ್ತು MySQL ಅನ್ನು ಸ್ಥಾಪಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ನಾವು ಪೈಥಾನ್ CLI ಗೆ ಹೋಗಲು ಪ್ರಯತ್ನಿಸೋಣ ಪೈಥಾನ್ ಎಂದು ಟೈಪ್ ಮಾಡಿ ಮತ್ತು ಕನ್ಸೋಲ್ ಒಳಗೆ MySQL db ಅನ್ನು ಆಮದು ಮಾಡಿ ಅದನ್ನು ಯಶಸ್ವಿಯಾಗಿ ಸ್ಥಾಪಿಸಿದ್ದರೆ ಯಾವುದೇ ದೋಷವಿರುವುದಿಲ್ಲ ಈಗ ನಾವು MySQL ಅನ್ನು ಹೇಗೆ ಬಳಸುವುದು ಎಂದು ನೋಡೋಣ MySQL ಮೈನಸ್ ಯು ರೂಟ್ ಮೈನಸ್ p ಎಂದು ಟೈಪ್ ಮಾಡುವ ಮೂಲಕ ನಿಮ್ಮ MySQL ಖಾತೆಗೆ ಲಾಗ್ ಇನ್ ಮಾಡಿ ನಿಮ್ಮ ಪಾಸ್ವರ್ಡ್ ಅನ್ನು ನಮೂದಿಸಿ ಮತ್ತು ನೀವು MySQL ಪ್ರಾಂಪ್ಟ್ನಲ್ಲಿರುತ್ತೀರಿ ಆಜ್ಞೆಯನ್ನು ಬಳಸಿಕೊಂಡು ಡೇಟಾವನ್ನು ಸಂಗ್ರಹಿಸಲು ಡೇಟಾಬೇಸ್ ಅನ್ನು ರಚಿಸೋಣ ಡೇಟಾಬೇಸ್ osn ಡೇಟಾವನ್ನು ರಚಿಸಿ ಈಗ Twitter API ಮೂಲಕ ಸಂಗ್ರಹಿಸಲಾದ ಟ್ವೀಟ್ಗಳನ್ನು ಸಂಗ್ರಹಿಸಲು ನಾವು ಟೇಬಲ್ ಅನ್ನು ರಚಿಸೋಣ osn ಡೇಟಾವನ್ನು ಟೈಪ್ ಮಾಡುವ ಮೂಲಕ ನಾವು ಮೊದಲು ಹೊಸದಾಗಿ ರಚಿಸಲಾದ ಡೇಟಾಬೇಸ್ಗೆ ಬದಲಾಯಿಸಬೇಕಾಗಿದೆ ಮತ್ತು ಈಗ ನಾವು ಈ ಕೆಳಗಿನ ಆಜ್ಞೆಯನ್ನು ಬಳಸಿಕೊಂಡು ಟೇಬಲ್ ಅನ್ನು ರಚಿಸುತ್ತೇವೆ ಇಲ್ಲಿ ನಾವು ಪ್ರಾಥಮಿಕ ಕೀಲಿಯನ್ನು ಟ್ವೀಟ್ ಐಡಿಯಾಗಿ ಹೊಂದಿಸುತ್ತಿದ್ದೇವೆ ಎಂಬುದನ್ನು ಗಮನಿಸಿ ಈಗ ನಮ್ಮಲ್ಲಿ ಡೇಟಾ ಬೇಸ್ ಮತ್ತು ಡೇಟಾವನ್ನು ಸಂಗ್ರಹಿಸಲು ಟೇಬಲ್ ಸಿದ್ಧವಾಗಿದೆ ಟ್ವಿಟರ್ನಿಂದ ಹಿಂದೆ ಪಡೆದ ಡೇಟಾವನ್ನು ನಾವು MySQL ಡೇಟಾಬೇಸ್ನಲ್ಲಿ ಹೇಗೆ ಸಂಗ್ರಹಿಸಬಹುದು ಎಂಬುದನ್ನು ಈಗ ನೋಡೋಣ ಟ್ವಿಟರ್ನಿಂದ ನೈಜ ಸಮಯದ ಡೇಟಾವನ್ನು ಸಂಗ್ರಹಿಸಲು ನಾವು ಬರೆದ ಸ್ಕ್ರಿಪ್ಟ್ಗೆ ಹಿಂತಿರುಗಿ ನೋಡೋಣ ಒಂದು ವೇಳೆ ನೀವು ಹೆಚ್ಚಿನ ಸಮಯದವರೆಗೆ ಕೀವರ್ಡ್ಗಳ ಗುಂಪನ್ನು ಮೇಲ್ವಿಚಾರಣೆ ಮಾಡಬೇಕಾದರೆ ಡೇಟಾಬೇಸ್ನಲ್ಲಿ ಔಟ್ಪುಟ್ ಅನ್ನು ಸಂಗ್ರಹಿಸುವುದು ಸಹಾಯಕವಾಗಬಹುದು ಇದರಿಂದ ಅದನ್ನು ಸೂಚ್ಯಂಕಗೊಳಿಸಲಾಗುತ್ತದೆ ಮತ್ತು ನಂತರ ಸುಲಭವಾಗಿ ಪ್ರಶ್ನಿಸಬಹುದು ಈಗ MySQL ಟೇಬಲ್ನಲ್ಲಿ ಡೇಟಾವನ್ನು ಸಂಗ್ರಹಿಸಲು ಅಸ್ತಿತ್ವದಲ್ಲಿರುವ ಸ್ಕ್ರಿಪ್ಟ್ಗೆ ನಾವು ಮಾಡಿದ ಬದಲಾವಣೆಗಳನ್ನು ನೋಡೋಣ ನಾವು MySQL db ಅನ್ನು ಆಮದು ಮಾಡಿಕೊಳ್ಳುವುದರೊಂದಿಗೆ ಪ್ರಾರಂಭಿಸುತ್ತೇವೆ ನಂತರ ನಾವು MySQL ಅನ್ನು ಪ್ರವೇಶಿಸಲು ರುಜುವಾತುಗಳನ್ನು ನಿರ್ದಿಷ್ಟಪಡಿಸಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಗಣಕದಲ್ಲಿ ನಾವು MySQL ಅನ್ನು ಪ್ರವೇಶಿಸುತ್ತಿರುವುದರಿಂದ ಹೋಸ್ಟ್ ಸ್ಥಳೀಯ ಹೋಸ್ಟ್ ಆಗಿರುತ್ತದೆ ಎಂಬುದನ್ನು ಗಮನಿಸಿ Db ಎಂಬುದು ಡೇಟಾಬೇಸ್ನ ಹೆಸರು ಅಲ್ಲಿ ನಾವು ಡೇಟಾವನ್ನು ಸಂಗ್ರಹಿಸುತ್ತೇವೆ ಮುಂದೆ ನಾವು ಎರಡು ಕಾರ್ಯಗಳನ್ನು ಹೊಂದಿದ್ದೇವೆ ಸಂಪರ್ಕವನ್ನು ರಚಿಸಿ ಮತ್ತು MySQL ಗೆ ಸಂಪರ್ಕವನ್ನು ತೆರೆಯಲು ಮತ್ತು ಮುಚ್ಚಲು ಬಳಸಲಾಗುವ ಸಂಪರ್ಕವನ್ನು ಮುಚ್ಚಿ ಹಿಂದಿನ ಟ್ಯುಟೋರಿಯಲ್ ನಲ್ಲಿ ನಾವು ಕೀವರ್ಡ್ ಹ್ಯಾಶ್ ಚುನಾವಣೆ 2016 ಅನ್ನು ಟ್ರ್ಯಾಕ್ ಮಾಡುತ್ತಿದ್ದೇವೆ ಮತ್ತು ಟರ್ಮಿನಲ್ನಲ್ಲಿ ಟ್ವೀಟ್ ಪಠ್ಯವನ್ನು ಸರಳವಾಗಿ ಮುದ್ರಿಸುತ್ತಿದ್ದೇವೆ ಈ ಬಾರಿ ಹೆಚ್ಚುವರಿಯಾಗಿ ನಾವು ಇದನ್ನು ಡೇಟಾ ಬೇಸ್ನಲ್ಲಿ ಸಂಗ್ರಹಿಸುತ್ತೇವೆ ಈಗ ನಾವು ಈಗಾಗಲೇ ಟ್ವೀಟ್ ಐಡಿ ಮತ್ತು ಪಠ್ಯ ಎಂಬ ಎರಡು ಕ್ಷೇತ್ರಗಳನ್ನು ಹೊಂದಿರುವ ಟ್ವೀಟ್ಗಳ ಹೆಸರಿನ ಟೇಬಲ್ ಅನ್ನು ರಚಿಸಿದ್ದೇವೆ ಎಂಬುದನ್ನು ನೆನಪಿಡಿ ಟ್ವೀಟ್ ಐಡಿ ಮತ್ತು ಟ್ವೀಟ್ ಪಠ್ಯ ಕ್ಷೇತ್ರದ ಮೌಲ್ಯವನ್ನು ಹೊಂದಿಸಲು ನಾವು ಇನ್ಸರ್ಟ್ ಪ್ರಶ್ನೆಯನ್ನು ಮಾತ್ರ ಕಾರ್ಯಗತಗೊಳಿಸಬೇಕಾಗಿದೆ ಈ ಹಿಂದೆ ಅಸ್ತಿತ್ವದಲ್ಲಿರುವ ಪ್ರಾಥಮಿಕ ಕೀಲಿಯೊಂದಿಗೆ ಹೊಸ ಪ್ರವೇಶದ ಅಳವಡಿಕೆಯನ್ನು ಇನ್ಸರ್ಟ್ ನಿರ್ಲಕ್ಷಿಸು ಆಜ್ಞೆಯು ನಿರ್ಲಕ್ಷಿಸುತ್ತದೆ ಎಂಬುದನ್ನು ಗಮನಿಸಿ ಈಗ ನಾವು ಈ ಫೈಲ್ ಅನ್ನು ತೆಗೆದುಕೊಂಡು ಅದನ್ನು ರನ್ ಮಾಡಲು ಪ್ರಯತ್ನಿಸೋಣ ಸ್ವಲ್ಪ ಸಮಯದ ನಂತರ ಟ್ವೀಟ್ಗಳು ಬರಲು ಪ್ರಾರಂಭಿಸುವುದನ್ನು ನೀವು ಗಮನಿಸಬಹುದು ಈಗ ಟರ್ಮಿನಲ್ನಲ್ಲಿ ಹೊಸ ಟ್ಯಾಬ್ ತೆರೆಯಿರಿ ಮತ್ತು ನಾವು MySQL ಗೆ ಹೋಗೋಣ ಒಮ್ಮೆ ನೀವು MySQL ಪ್ರಾಂಪ್ಟ್ನಲ್ಲಿದ್ದರೆ ಡೇಟಾ ಬೇಸ್ OSN ಡೇಟಾಗೆ ಬದಲಿಸಿ ಈಗ ನೀವು ಆಜ್ಞೆಯನ್ನು ಚಲಾಯಿಸಿದರೆ ಕೋಷ್ಟಕಗಳನ್ನು ತೋರಿಸಿ ಈ ನಿರ್ದಿಷ್ಟ ಡೇಟಾಬೇಸ್ನಲ್ಲಿ ನೀವು ಕೋಷ್ಟಕಗಳ ಪಟ್ಟಿಯನ್ನು ನೋಡಲು ಸಾಧ್ಯವಾಗುತ್ತದೆ ನಾವು ಟ್ವೀಟ್ಗಳ ಟೇಬಲ್ ಅನ್ನು ಹೊಂದಿದ್ದೇವೆ ಅದು ಟ್ವೀಟ್ ಐಡಿ ಮತ್ತು ಸ್ಟ್ರೀಮಿಂಗ್ API ನಿಂದ ಟ್ವೀಟ್ ಪಠ್ಯವನ್ನು ಸಮಾನಾಂತರವಾಗಿ ಚಾಲನೆಯಲ್ಲಿದೆ ಟ್ವೀಟ್ ಟೇಬಲ್ನಲ್ಲಿ ಡೇಟಾವನ್ನು ಪ್ರವೇಶಿಸಲು ಪ್ರಯತ್ನಿಸೋಣ ಆಜ್ಞೆಯನ್ನು ಟೈಪ್ ಮಾಡಿ ಟ್ವೀಟ್ಗಳಿಂದ ನಕ್ಷತ್ರವನ್ನು ಆಯ್ಕೆಮಾಡಿ ಪಠ್ಯದ ಗುಂಪೇ ಇರುವುದನ್ನು ನೀವು ಗಮನಿಸಬಹುದು ಮತ್ತು ಕೆಳಭಾಗದಲ್ಲಿ ಅದು ಸೆಟ್ನಲ್ಲಿ 12 ಸಾಲುಗಳನ್ನು ಹೇಳುತ್ತದೆ ಇದುವರೆಗೆ ಕೋಷ್ಟಕದಲ್ಲಿ ಇರುವ ಟ್ವೀಟ್ಗಳ ಸಂಖ್ಯೆಯನ್ನು ಪರಿಶೀಲಿಸೋಣ ಅದನ್ನು ಮಾಡಲು ಹಿಂದಿನ ಆಜ್ಞೆಗೆ ಹೋಗಿ ಆದರೆ ಈ ಬಾರಿ ನಕ್ಷತ್ರದ ಮುಂದೆ ಎಣಿಕೆಯನ್ನು ಸೇರಿಸಿ ಮತ್ತು ಅದನ್ನು ಬ್ರಾಕೆಟ್ಗಳಲ್ಲಿ ಸೇರಿಸಿ ಈ ಆಜ್ಞೆಯು ಕೋಷ್ಟಕದಲ್ಲಿನ ಸಾಲುಗಳ ಸಂಖ್ಯೆಯನ್ನು ಎಣಿಕೆ ಮಾಡುತ್ತದೆ ಈಗ ಈ ನಿರ್ದಿಷ್ಟ ಕೋಷ್ಟಕದಲ್ಲಿ ನಾವು 25 ಟ್ವೀಟ್ಗಳನ್ನು ಹೊಂದಿದ್ದೇವೆ ಹೆಚ್ಚು ಪರಿಣಾಮಕಾರಿ ಡೇಟಾ ಸಂಗ್ರಹಣೆಗಾಗಿ ಆಯ್ದ ಪ್ರಶ್ನೆಯನ್ನು ಪೈಥಾನ್ ಸ್ಕ್ರಿಪ್ಟ್ಗೆ ಸಂಯೋಜಿಸಬಹುದು